ಯಾವಾಗಲೂ ನಾವು ಫೇಸ್ ರೇಖಾಚಿತ್ರವನ್ನು ಬರೆಯುವಾಗ rms ಮೌಲ್ಯಗಳನ್ನು ಪರಿಗಣಿಸಬೇಕು ಗರಿಷ್ಠ ಮೌಲ್ಯವನ್ನು ಪರಿಗಣಿಸಬಾರದು leading ಮತ್ತು lagging ಇರುವ ಎಸಿ ಸರ್ಕ್ಯೂಟ್ ಅನ್ನು ಈ ರೀತಿಯಾಗಿ ಸರಳವಾಗಿ ಅರ್ಥೈಸಬಹುದು ಈ ಮುಂದಿನ ಉದಾಹರಣೆಯಲ್ಲಿ i1 i2 ಮೌಲ್ಯವನ್ನು ಎರಡು ವಿಧಾನಗಳಿಂದ ಕಂಡುಹಿಡಿಯೋಣ ಈಗ ವಿದ್ಯುತ್ತನ್ನು ಪೋಲಾರ್ ಮತ್ತು ರೆಕ್ಟ್ಯಾಂಗುಲರ್ ರೂಪದಲ್ಲಿ ಬರೆಯೋಣ ಉದಾಹರಣೆಗೆ i1 ಇದು 5√ 2 1j0 ಇದ್ದು ಮತ್ತು i2 10√ 2cos 60 oj sin 60 oಇದ್ದರೆ ಅದರ ಕೋನವು 60 o ಗರಿಷ್ಠ ಮೌಲ್ಯ ವಾಗುತ್ತದೆ ಇದರ ಫೇಸರ್ ಪರಿವರ್ತಿತ ರೂಪವು 10√ 2ಆಗುತ್ತದೆ rms ಪದ್ಧತಿಯಲ್ಲಿ ಸಹ 10√ 2 angle 60 o ಆಗುತ್ತದೆ ಹಾಗಾಗಿ i1 ಮತ್ತು i2 ಎರಡನ್ನು ಗುಣಿಸಿದಾಗ ಉತ್ತರವು 5 10250225 ಮತ್ತು0o 60 o 60 o ಆಗುತ್ತದೆ ಹಾಗೆಯೇ i1ಅನ್ನು i2 ಇಂದ ಭಾಗಿಸಿದಾಗ ಮೌಲ್ಯವು 5√ 2 angle 0 o 10√ 2 angle 60o0 5 angle 60 o ಆಗುತ್ತದೆ ಈ 160 oಕೋನವು ವಿಭಾಜಕ ದಲ್ಲಿ ಇರುವಂತೆ ಪರಿಗಣಿಸಬಹುದು 2 ಹೀಗಿದ್ದರೆಇದು ಕೋನ 1 2 ಆಗುತ್ತದೆ ಆದ್ದರಿಂದ ಈ ಕೋನವನ್ನು ವ್ಯವಕಲಿಸಬೇಕು ಗುಣಕದಲ್ಲಿ ಲಂಬ ಕೋನ ವಿದ್ದರೆ ಅದನ್ನು ಹೀಗೆ ಕರೆಯುತ್ತೇವೆ ಒಂದು ವೇಳೆ ಉದಾಹರಣೆಯಲ್ಲಿ 2 angle 15 angle 2 ಅನ್ನು ಕಂಡು ಹಿಡಿಯಬೇಕಾದರೆ ಈ ರೀತಿಯಾಗಿ ಬರೆಯಬಹುದು 25 0 ಈಗ ಮತ್ತೊಮ್ಮೆ ಸ್ಪಷ್ಟಪಡಿಸುವಾ ಉದಾಹರಣೆಗೆ 2angle 15angle 2 ಈಗ ಅಂಶದ ಕೋನವು 1 3 ಇದ್ದು ನಮಗೆ ವಿಭಾಜಕ ಮೌಲ್ಯವು ಬೇಕಾಗಿದ್ದರೆ ಅದು 25 ಆಗಿರುತ್ತದೆ ಆಗ ಈ ರೀತಿಯಾಗಿ ಬರೆದರೆ ಅದು 2 1 ಆಗಿರುತ್ತದೆ ಮತ್ತು ಅದು ನಿಖರವಾಗಿ angle 0 oangle 60 o ಅಂದರೆ ಅಂಶ 0 o ವಿಭಾಜಕ 60 o ಹೀಗಾಗಿ 0 o 60 o angle 60 o ಆದ್ದರಿಂದ ಕೋನವು 60 o ಆಗಿರುತ್ತದೆ ಈ ಪರಿಕಲ್ಪನೆಯನ್ನು ಕಾಂಪ್ಲೆಕ್ಸ್ ನಂಬರ್ಸ್ ಅಧ್ಯಾಯ ದಲ್ಲಿ ಹನ್ನೊಂದನೇ ತರಗತಿಯಿಂದ ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಮತ್ತೊಮ್ಮೆ ಸ್ಪಷ್ಟಪಡಿಸಿಕೊಳ್ಳೋಣ ಈಗ ಒಂದು ಉದಾಹರಣೆಯನ್ನು ಬಿಡಿಸೋಣ ಇಲ್ಲಿ i2 i1 and i3 ಮೌಲ್ಯಗಳನ್ನು ಕೊಡಲಾಗಿದೆ ನಾವು i3 ಅನ್ನು ಕಂಡುಹಿಡಿಯಬೇಕಾಗಿದೆ KCL ಉಪಯೋಗಿಸಿ i3 i1 i2 ಎಂದು ಬರೆಯಬಹುದು ಕೊಟ್ಟಿರುವ ದತ್ತಾಂಶವನ್ನು i1 ಹಾಗೂ ಎಂದು i2 ಕರೆಯೋಣ ಕಂಡು ಹಿಡಿಯಬೇಕಾದ ವಿದ್ಯುತ್ತನ್ನು i3 ಎಂದು ಕರೆಯೋಣ ಅದನ್ನು ಹೀಗೆ ಕಂಡುಹಿಡಿಯಬಹುದು ಆದ್ದರಿಂದ ಉತ್ತರ 50 √ 2 sin ω t ಆಗಿರುತ್ತದೆ ಮುಂದಿನ ಉದಾಹರಣೆಯಾಗಿ R L C ಸರ್ಕ್ಯೂಟ್ ನ ಸಿನುಸೊಯಿಡಲ್ ಇನ್ಪುಟ್ steady state response ಅನ್ನು ತೆಗೆದುಕೊಳ್ಳೋಣ ಈಗ ಮೊದಲನೆಯದಾಗಿ ಪರಿಪೂರ್ಣ ರೋಧಕ ಸರ್ಕ್ಯೂಟ್ ಅನ್ನು ಪರಿಗಣಿಸೋಣ ಇಲ್ಲಿ ಸರ್ಕ್ಯೂಟ್ ನ ಧ್ರುವೀಯತೆಯನ್ನು instantaneous ಆಗಿ ತೆಗೆದುಕೊಳ್ಳೋಣ ಮತ್ತು ವೋಲ್ಟೇಜ್ ಮೂಲವನ್ನು V Vmsin ωt ಎಂಬುದಾಗಿ ಪರಿಗಣಿಸೋಣ ನಾವು ಸಾಧಾರಣವಾಗಿ IR VR ಎಂದು ಬರೆಯುತ್ತೇವೆ ಈಗ V Vm sin ω t ಮತ್ತು ಇದು R ಅದು ಒಂದು ಪರಿಪೂರ್ಣ ರೋಧಕ ಸರ್ಕ್ಯೂಟ್ ಆಗಿದ್ದರಿಂದ Im VmRVmR sin ωt ಈ ರೀತಿಯಾಗಿ ಬರೆಯಬಹುದು ನಿಜವಾಗಿ ಇದು ವಿದ್ಯುತ್ತಿನ ಗರಿಷ್ಠ ಮೌಲ್ಯ ವಾಗಿರುತ್ತದೆ ಈಗ ವಿದ್ಯುತ್ತಿನ rms ಮೌಲ್ಯ IR ವೋಲ್ಟೇಜ್ ನ rms ಮೌಲ್ಯ ರೋಧಕದ ಮೌಲ್ಯ Vm ಗರಿಷ್ಠ ಮೌಲ್ಯವಾಗಿರುತ್ತದೆ ಅದರ rms ಮೌಲ್ಯ Vm√ 2 ಆಗಿರುತ್ತದೆ ಆದ್ದರಿಂದ ವಿದ್ಯುತ್ತಿನ rms ಮೌಲ್ಯ Vm√ 2R Im√ 2 ಆಗುತ್ತದೆ ಏಕೆಂದರೆ Im VmR ಆಗಿದ್ದು ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಲಾಗಿದೆ ಈಗ V Vm sin ω t ಎಂಬುದಾಗಿ ಪ್ರಶ್ನೆ ಬರುತ್ತದೆ ಇದನ್ನು ಪರಿಹರಿಸಿದಾಗ ಉತ್ತರ ಸ್ಪಷ್ಟವಾಗುತ್ತದೆ ಉದಾಹರಣೆಗಾಗಿ V Vm sin ω t ಎಂದು ಪರಿಗಣಿಸಿದರೆ ಇದನ್ನು ಫೇಸರ್ ರೂಪದಲ್ಲಿ ω t 0 o ಈ ರೀತಿಯಾಗಿ ಬರೆಯಬಹುದು ಆದ್ದರಿಂದ rms ಮೌಲ್ಯವನ್ನು ಪರಿಗಣಿಸಿದರೆ ಇದು Vm√ 2 angle 0 o ಆಗುತ್ತದೆ ಇದೆ ರೀತಿಯಾಗಿ ವಿದ್ಯುತ್ತನ್ನು IR Im sin ω t ಎಂದು ಬರೆಯಬಹುದು ಅದು ಈ ರೀತಿಯಾಗಿ ಪ್ರವಹಿಸುತ್ತದೆ ಆದ್ದರಿಂದ ಇಲ್ಲಿ IR Im√ 2 angle 0 o ಎಂಬುದಾಗಿ ಬರೆಯುತ್ತೇನೆ ಇಲ್ಲಿ V ಮತ್ತು Iಗಳಿಗೆ ಸಂಬಂಧಿಸಿದ ಕೋನವು 0 o ಆಗಿದ್ದರಿಂದ ಅವು in the phase ಇರುತ್ತವೆ ಆದ್ದರಿಂದ IR and V ಎರಡೂ in the phase ಇರುತ್ತವೆ 2 ಕೋನಗಳು 0 ಇರುವುದರಿಂದ ಎರಡು ಒಂದೇ phase ಇರುತ್ತವೆ ಅಂದರೆ V V angle 0 ಎಂಬುದಾಗಿ ಬರೆಯಬಹುದು V ಎಂಬುದು ಪರಿಮಾಣಆಗುತ್ತದೆ V an angle 0 ಅಂದರೆ cos 0 j sin 0 ಎಂದು ಅರ್ಥ cos 0 1 ಮತ್ತು sin 00 ಹಾಗಾಗಿ ನಾವು ಇದನ್ನುV j 0 ಎಂದು ಬರೆಯಬಹುದು ಇದರಂತೆಯೇ ವಿದ್ಯುತ್ IR angle 0 cos 0 j sin 0 o ಅಂದರೆ IR j 0 1 j 0 ಆಗುತ್ತದೆ ಆದ್ದರಿಂದ ವಿದ್ಯುತ್ತು ವೋಲ್ಟೇಜ್ ಗೆ in phase ಇರುತ್ತದೆ ಈಗ ವಿದ್ಯುಚ್ಛಕ್ತಿ ಬಗ್ಗೆ ತಿಳಿಯೋಣ ಈ ವಿಷಯದಲ್ಲಿ ವಿದ್ಯುತ್ ಹಾಗೂ ವೋಲ್ಟೇಜ್ ಒಂದೇ ಫೇಸ್ ನಲ್ಲಿ ಇರುತ್ತವೆ ಎಸಿ ಸರ್ಕ್ಯೂಟ್ ನಲ್ಲಿ ಇವುಗಳ ಸಂಬಂಧವನ್ನುಪ್ರತಿರೋಧ ಕಾರ್ಯ ದಲ್ಲಿ ಹೇಳಲಾಗುತ್ತದೆ ಪ್ರತಿರೋಧ ಕಾರ್ಯವು 2 ಮುಖ್ಯ ಅಂಶಗಳನ್ನು ಸೂಚಿಸುತ್ತದೆ Vm ಅನುಪಾತ Im ಅಥವ V ಅನುಪಾತ I ಅಂದರೆ ಎಸಿ ಸರ್ಕ್ಯೂಟ್ ನಲ್ಲಿ ಪ್ರತಿರೋಧದ ಬಗ್ಗೆ ಈ ಪ್ರತಿರೋಧವು Z ಆಗಿರುತ್ತದೆ ಹಾಗಾಗಿ Z bar ಅನ್ನು ಕಾಂಪ್ಲೆಕ್ಸ್ ನಂಬರ್ ಎಂಬುದಾಗಿ ಪರಿಗಣಿಸಿ VmIm is one or ಅಥವಾ Vm√ 2Im√ 2 ಎಂದು ಬರೆಯಬಹುದು ಹಾಗಾಗಿ ನಾವು ವಿದ್ಯುತ್ ಮತ್ತು ವೋಲ್ಟೇಜ್ ನ rms ಮೌಲ್ಯ ಅಥವಾ ಗರಿಷ್ಠ ಮೌಲ್ಯಗಳನ್ನು ಪರಿಗಣಿಸಬಹುದು ಇದು ಖಂಡಿತವಾಗಿ ಒಂದು ಕಾಂಪ್ಲೆಕ್ಸ್ ನಂಬರ್ ಆಗಿರುತ್ತದೆ ಒಂದು ವೇಳೆ ಈ ಪ್ರತಿರೋಧವು ಫೇಸರ್ ರೂಪದಲ್ಲಿ ಇಲ್ಲದಿದ್ದರೆ ಅದು rms ವೋಲ್ಟೇಜ್ ಮೌಲ್ಯrms ವಿದ್ಯುತ್ ಮೌಲ್ಯ ಇತರ ಇದರ ಪರಿಮಾಣ ಮಾತ್ರ ಆಗಿರುತ್ತದೆ ಇದು ಪರಿಮಾಣ ಮಾತ್ರ ಆಗಿರುವುದರಿಂದ bar ಹಾಕದೆ ವ್ಯಕ್ತಪಡಿಸಬಹುದು ಕೋನವನ್ನು ಆಮೇಲೆ ಪರಿಗಣಿಸೋಣ ಆದ್ದರಿಂದ ಇದು ಖಂಡಿತವಾಗಿಯೂ ವೋಲ್ಟೇಜ್ ನ ಗರಿಷ್ಠ ಮೌಲ್ಯ ವಿದ್ಯುತ್ತಿನ ಗರಿಷ್ಠಮೌಲ್ಯ ಅಥವಾ ವೋಲ್ಟೇಜ್ ನ rms ಮೌಲ್ಯವಿದ್ಯುತ್ತಿನ rms ಮೌಲ್ಯ ಆಗಿರುತ್ತದೆ ಹಾಗಾಗಿ ಪರಿಪೂರ್ಣ ರೋಧಕ ಸರ್ಕ್ಯೂಟ್ ನಲ್ಲಿ ಇದು ರೋಧಕ ಆಗಿರುತ್ತದೆ ಪ್ರತಿರೋಧಕ ಅಲ್ಲ ಏಕೆಂದರೆ ಪ್ರತಿರೋಧಕವು ಕಾಂಪ್ಲೆಕ್ಸ್ ನಂಬರ್ ಆಗಿರುತ್ತದೆ ಆದರೆ ಈ ವಿಷಯದಲ್ಲಿ ಇದು ಕೇವಲ R ಆಗಿರುತ್ತದೆ ಹಾಗಾಗಿ Z R j 0 ಎಂದು ಬರೆಯಬಹುದು ಇಲ್ಲಿ X ಎಂಬುದು ಇಲ್ಲ ರೋಧಕದ ವಿಷಯವನ್ನು ಆಮೇಲೆ ನೋಡೋಣ ಹಾಗಾಗಿ X ಎಂಬುದು ಇಲ್ಲ ಆದ್ದರಿಂದ ನಾವು ಪ್ರತಿರೋಧಕವನ್ನು Z R j 0 ಅಂದರೆ Z angle 0 ಎಂಬುದಾಗಿ ಬರೆಯಬಹುದು ಇದು ರೋಧಕವೂ ಹೌದು ಹಾಗಾಗಿ ಇದು ಕಾಂಪ್ಲೆಕ್ಸ್ ನಂಬರ್ ಆಗಿರುತ್ತದೆ ಸಾಮಾನ್ಯವಾಗಿ ಕಾಂಪ್ಲೆಕ್ಸ್ ನಂಬರ್ a j b ಇದ್ದಾಗ ಕೋನವನ್ನು tan inverse ba ಈ ರೀತಿಯಾಗಿ ಬರೆಯಲಾಗುತ್ತದೆ ಹಾಗಾಗಿ ಈ ವಿಷಯದಲ್ಲಿ R j 0 ಇದ್ದಾಗ a R ಹಾಗೂ b 0 ಎಂದು ಅರ್ಥ ಆದ್ದರಿಂದ ಕೋನವು 0R ಆಗುತ್ತದೆ ಹಾಗಾಗಿ ಕೋನವು 0 ಯಾಗುತ್ತದೆ ಆದ್ದರಿಂದ Z ಎಂಬುದು ಕೇವಲ ಪರಿಮಾಣ ಆಗಿರುತ್ತದೆ ಮತ್ತು ರೋಧಕ ಹಾಗೂ ಪ್ರತಿರೋಧಕಗಳು ಸಮನಾಗಿರುತ್ತವೆ ಆದ್ದರಿಂದ ರೋಧಕ ವನ್ನು ಬಾಣ ಚಿಹ್ನೆಯಿಂದ ಗುರುತಿಸಲಾಗುವುದಿಲ್ಲ ಏಕೆಂದರೆ ಬಾಣ ಚಿಹ್ನೆಯು ಫೇಸರ್ ರೂಪದ ಪ್ರತಿನಿಧಿ ಆಗಿರುತ್ತದೆ ಇಲ್ಲದಿದ್ದರೆ ಅದು ಫೇಸರ್ ಆಗಿರುವುದಿಲ್ಲ ವೋಲ್ಟೇಜ್ ಮತ್ತು ವಿದ್ಯುತ್ಎರಡು ಫೇಸರ್ ಆಗಿದ್ದರೂ Z ಪ್ರತಿರೋಧಕ ಅಲ್ಲ ಹಾಗಾಗಿ ಅದು ಫೇಸರ್ ಆಗುವುದಿಲ್ಲ ಮುಂದಿನ ಉದಾಹರಣೆಯಲ್ಲಿ ಪ್ರತಿರೋಧಕವನ್ನು ನೋಡೋಣ ಮತ್ತು ವಿದ್ಯುತ್ ಶಕ್ತಿ ಹಾಗೂ ಪರಿಪೂರ್ಣ ಪರಿಪೂರ್ಣ ರೋಧಕ ಸರ್ಕ್ಯೂಟ್ ನೋಡೋಣ ಇಲ್ಲಿ ಕೇವಲ ದಂಡಚಿಹ್ನೆ ಇದ್ದು ಈ ಬಾಣ ಚಿಹ್ನೆಯು ತಪ್ಪಾಗಿ ಬರೆಯಲ್ಪಟ್ಟಿದೆ ಎಂದು ಸ್ಪಷ್ಟೀಕರಿಸುತ್ತದೆ ಹಾಗಾಗಿ ಇದು ಖಂಡಿತವಾಗಿ Z R angle 0 ಆಗಿರುತ್ತದೆ ಈಗ ಇದು ಎಸಿ ಸರ್ಕ್ಯೂಟ್ ಇದ್ದು instantaneous power p v I ಆಗಿರುತ್ತದೆ ಹಾಗಾಗಿ v Vm sin ω t ಮತ್ತು I Im sin ω t ಇವುಗಳನ್ನು ಗುಣಿಸಿದಾಗ ಉತ್ತರ pVm Im sin 2 ω t ಎಂದು ದೊರೆಯುತ್ತದೆ cos 2 1 2 sin 2 ಆದ್ದರಿಂದ sin 2 1 cos 2 2 ಆಗುತ್ತದೆ ಹಾಗಾಗಿ ಇದು 1 cos 2 ω t2 ಆಗುತ್ತದೆ pVm Im2 Vm Im2 cos 2 ω t ಎಂದು ಆಗುತ್ತದೆ ಸರಾಸರಿ ವಿದ್ಯುತ್ ಶಕ್ತಿಯು p dt p 1T 0 to T ಎಂದು ಪರಿಗಣಿಸಲ್ಪಡುತ್ತದೆ ಸರಾಸರಿ ವಿದ್ಯುತ್ ಶಕ್ತಿಯನ್ನು ಪರಿಗಣಿಸುವಾಗ ಇದು 2 ಆಗುತ್ತದೆ ರೇಖಾಚಿತ್ರವನ್ನು ಬರೆಯುವಾಗ ಈ ಸ್ಥಿರವಾದ ಮೌಲ್ಯವು Vm Im2 ಆಗುತ್ತದೆ ಈ ರೇಖೆಯು Vm Im2 ಯನ್ನು ಪ್ರತಿನಿಧಿಸುತ್ತದೆ ಇದನ್ನು ಹೀಗೆ ತೋರಿಸಲಾಗಿದೆ ಮತ್ತೊಂದು ರೇಖೆಯು ದ್ವಿಗುಣ ಕಂಪನಾಂಕವನ್ನು ತೋರಿಸುತ್ತದೆ ಇದು Vm Im2 cos 2 ω t ಯನ್ನು ಪ್ರತಿನಿಧಿಸುತ್ತದೆ ಎರಡನ್ನು ಚಿತ್ರಿಸಿದಾಗ ಈ ದಪ್ಪವಾದ ರೇಖೆಯು p ರೇಖಾಚಿತ್ರವನ್ನು ತೋರಿಸುತ್ತದೆ ಈಗ ಸರಾಸರಿ ವಿದ್ಯುತ್ ಶಕ್ತಿಯನ್ನು ಕಂಡುಹಿಡಿಯಲು p ಯನ್ನು t ಗೆ ಸಂಬಂಧಿಸಿದಂತೆ ಏಕೀಕರಣಗೊಳಿಸಿದಾಗ p 1T 0 to T Vm Im2 Vm Im2 cos 2 ω t dt ಎಂಬ ಉತ್ತರ ದೊರೆಯುತ್ತದೆ ಇದನ್ನು ಸುಮ್ಮನೆ ಏಕೀಕರಣ ಗೊಳಿಸಿದರೆ V I ಎಂದಾಗುತ್ತದೆ ಇಲ್ಲಿ V ಎಂಬುದು ವೋಲ್ಟೇಜಿನ rms ಮೌಲ್ಯ ಹಾಗೂ I ಎಂಬುದು ವಿದ್ಯುತ್ ನ rms ಮೌಲ್ಯವಾಗಿರುತ್ತದೆ ಈಗ ಸಂಬಂಧವನ್ನು ω 2πT ಮೂಲಕ ಏಕೀಕರಣಗೊಳಿಸಿದಾಗ V I ಇದರ ಮೌಲ್ಯವು ದೊರೆಯುತ್ತದೆ VVm√ 2 ಹಾಗೂ I Im√ 2 ಆಗಿದ್ದು V Vm√ 2 I Im√ 2 ಇವೆರಡೂ rms ಮೌಲ್ಯಗಳಾಗಿರುತ್ತವೆ ಮೂಲಭೂತವಾಗಿ ಇದು v i ಏಕೆಂದರೆ ಇದುಪರಿಪೂರ್ಣ ರೋಧಕ ಸರ್ಕ್ಯೂಟ್ ಆಗಿರುತ್ತದೆ ಹಾಗಾಗಿ ಇದು power v i ಆಗಿರುತ್ತದೆ ಉತ್ಪಾದಿಸಿದ ಶಕ್ತಿಯು ಶಾಖವಾಗಿ ಪರಿವರ್ತನೆಗೊಂಡು ಹೊರಹೋಗುತ್ತದೆ ಈ ಶಕ್ತಿಯು ರೋಧಕ ದಲ್ಲಿಯೇ ಪ್ರಸರಣ ವಾಗುತ್ತದೆ ಹಾಗಾಗಿ ಪರಿಪೂರ್ಣ ರೋಧಕಗಳ ಸರ್ಕ್ಯೂಟ್ ನಲ್ಲಿ ಎಸಿ ಪೂರೈಕೆಯು V Vm sin ω t ಇದ್ದಾಗ ವಿದ್ಯುತ್ ಶಕ್ತಿಯು p v i ಇರುತ್ತದೆ ಇಲ್ಲಿ V ಇದು ವೋಲ್ಟೇಜ್ ನ rms ಮೌಲ್ಯ ಹಾಗೂ I ಇದು ವಿದ್ಯುತ್ತಿನ rms ಮೌಲ್ಯ ಇರಬೇಕಾಗುತ್ತದೆ ಮುಂದೆ ಪರಿಪೂರ್ಣ ಪ್ರಚೋದಕ ಸರ್ಕ್ಯೂಟ್ ನ ಬಗ್ಗೆ ತಿಳಿಯೋಣ ವಿಷಯವನ್ನು ಸರಳವಾಗಿ ಒಂದೇ ಪ್ರಚೋದಕ ದೊಂದಿಗೆ ತಿಳಿದುಕೊಳ್ಳೋಣ ಈ ಉದಾಹರಣೆಯಲ್ಲಿ ಧ್ರುವೀಯತೆಯನ್ನು ಸುಮ್ಮನೆ ಎಂದು ಪರಿಗಣಿಸೋಣ ಪ್ರಚೋದಕದ ಮೂಲಕ ಹರಿಯುತ್ತಿರುವ ವಿದ್ಯುತ್ತನ್ನು iL ಎಂದು ಪರಿಗಣಿಸೋಣ ಹಾಗಾಗಿ V L d iLdt Vm sin ω t ಎಂದು ಬ ರೆಯಬಹುದು ಹಾಗಾಗಿ L d iLdt Vm sin ω t ಎಂಬುದಾಗಿ ಬರೆಯಬಹುದು ಆದ್ದರಿಂದ d iLVmL sin ω t dt ಆಗುತ್ತದೆ ಏಕೀಕರಣ ಗೊಳಿಸಿದಾಗ ನಮಗೆ iL Vm ω L cos ω t ಎಂಬ ಉತ್ತರ ದೊರೆಯುತ್ತದೆ ಏಕೀಕರಣದ ಸ್ಥಿರಾಂಕ ವು 0 ಆಗುತ್ತದೆ ಈ ಸ್ಥಿರ ಸ್ಥಿತಿಯ ಪರಿಹಾರವು X ರೇಖೆಗೆ ಸಮ್ಮಿತೀಯವಾಗಿರುತ್ತದೆ ಹಾಗಾಗಿ ಇಲ್ಲಿ ಏಕೀಕರಣದ ಸ್ಥಿರಾಂಕ ವು ಇರುವುದಿಲ್ಲ ಹಾಗಾಗಿ ಅದು ಕೇವಲ iL Vmω L cos ω t ಆಗಿರುತ್ತದೆ iL Vmω L cos ω t ಈ ರೀತಿಯಾಗಿ ಬರೆಯಬಹುದು ಈಗ cos ω t ಇದನ್ನು ಸ್ಪಷ್ಟೀಕರಿಸುವ cos ω t ಎಂಬುದನ್ನು sin 90 o ω t ಹೀಗೆಯೂ ಬರೆಯಬಹುದು ಆದ್ದರಿಂದ iL Vmω L sin ω t 90 o ಈ ರೀತಿಯಾಗಿ ಆಗುತ್ತದೆ Im sin ω t 90 o ಅಂದರೆ ಖಂಡಿತವಾಗಿಯೂ Im Vmω L ಆಗುತ್ತದೆ ಹಾಗಾಗಿ ಮತ್ತೊಮ್ಮೆ ಸ್ಪಷ್ಟೀಕರಿ ಸೋಣ ಇಲ್ಲಿ V Vm sin ω t ಇದಕ್ಕೆ ಸಂಬಂಧಿಸಿದ ಕೋನವು ಇರುವುದಿಲ್ಲ ಹಾಗಾಗಿ VVm√ 2 ಇದು rms ಮೌಲ್ಯ ವಾಗಿರುತ್ತದೆ ಅಂದರೆ V angle 0 o ಆಗಿರುತ್ತದೆ ಮತ್ತು ವಿದ್ಯುತ್ತು Im sin ω t 90 o ಆಗಿರುತ್ತದೆ iL ವಿದ್ಯುತ್ತಿನ ಫೇಸರ್ ಪ್ರಮಾಣವನ್ನು iL angle 90 oಎಂಬುದಾಗಿ ಬರೆಯಬಹುದು ಇದರ ಕೋನವು 90o ಆಗಿರುತ್ತದೆ ಇದರ rms ಮೌಲ್ಯವು iL Im√ 2 ಹಾಗೂ ಕೋನವು 90 o ಆಗಿರುತ್ತದೆ ಅಂದರೆ ಈ ರೇಖಾಚಿತ್ರದಲ್ಲಿ ಇದು V angle 0 ಇದರ ಫೇಸರ್ ಪ್ರಮಾಣವಾಗುತ್ತದೆ ಹಾಗೂ ಇದು ವಿದ್ಯುತ್ತಿನ ರೇಖೆ ಇರುತ್ತದೆ ಇಲ್ಲಿ iL 90 oಎಂದು ಬರೆಯಲಾಗಿದೆ ಹಾಗಾಗಿ ಪರಿಪೂರ್ಣ ಪ್ರಚೋದಕ ಸರ್ಕ್ಯೂಟ್ ನಲ್ಲಿ ವಿದ್ಯುತ್ ವೋಲ್ಟೇಜ್ ಗಿಂತ 90o ಹಿಂದುಳಿಯುತ್ತದೆ ಇಲ್ಲಿ Z ಎಂಬುದು ಕೇವಲ ಕಾಂಪ್ಲೆಕ್ಸ್ ನಂಬರ್ ಆಗಿರುತ್ತದೆ ಹಾಗಾಗಿ ಕೇವಲ ದಂಡ ಚಿಹ್ನೆ ಇರಬೇಕು ಬಾಣ ಗುರುತು ಅಲ್ಲ ಆದರೆ ಅದು ಹೀಗೆ ಕಾಣುತ್ತದೆ ವೋಲ್ಟೇಜ್ ನ rms ಮೌಲ್ಯ V angle 0 o ವಿದ್ಯುತ್ ನ rms ಮೌಲ್ಯ I iL angle 90 o ಆಗಿರುತ್ತದೆ ಈಗ Z V arrowI arrow ಎಂಬುದಾಗಿ ಬರೆಯಬಹುದು ಅಥವಾ ZIV ಎಂದು ಪರಿಗಣಿಸಬಹುದು ನಾವು ಆಗಲೇ V ಮತ್ತು I ಗಳ rms ಮೌಲ್ಯಗಳನ್ನು ತಿಳಿದಿದ್ದೇವೆ V V angle 0 Vm√ 2 ಮತ್ತು I iL angle 90 o ಆಗಿದೆ ಹಾಗಾಗಿ ZV arrow I arrow ಎಂಬುದನ್ನು V dividediL angle 90 o ಹೀಗೆ ಬರೆಯಬಹುದು V Vm√ 2 ಮತ್ತು iL Im√ 2Vmr √ 2 ಆಗಿವೆ ಇದು √ 2 ಹಾಗೂ ω L ω L angle 90 o ಆಗಿರುವುದರಿಂದ Z bar ಇದು ω L angle 90 o ಆಗುತ್ತದೆ ಹಾಗಾಗಿ ಇದನ್ನು ದಂಡ ಚಿಹ್ನೆ ಯೊಂದಿಗೆ ಪರಿಗಣಿಸಲಾಗುತ್ತದೆ ಸ್ವಲ್ಪ ಅಭ್ಯಾಸ ಮಾಡಿದರೆ ಸಂದೇಹಗಳು ಒಡೆಯುವುದಿಲ್ಲ ಉಳಿಯುವುದಿಲ್ಲ ಕಾಂಪ್ಲೆಕ್ಸ್ ನಂಬರನ್ನು ಪ್ರತಿನಿಧಿಸಲು ದಂಡ ಚಿಹ್ನೆ ಹಾಕಬೇಕಾಗುತ್ತದೆ ಇಲ್ಲಿ Z ಕೇವಲ ಕಾಂಪ್ಲೆಕ್ಸ್ ನಂಬರ್ ಆಗಿರುತ್ತದೆ ಫೇಸರ್ ಅಲ್ಲ ಆದ್ದರಿಂದ ಪರಿಪೂರ್ಣ ಪ್ರಚೋದಕ ಸರ್ಕ್ಯೂಟ್ ನಲ್ಲಿ ಪ್ರತಿರೋಧಕವು ω L 90 o ಆಗಿರುತ್ತದೆ ಪರಿಪೂರ್ಣ ಪ್ರಚೋದಕ ಸರ್ಕ್ಯೂಟ್ ನಲ್ಲಿ ಇದು ZL ಆಗಿರುತ್ತದೆ ಕೆಲವೊಮ್ಮೆಇದು ಪ್ರತಿ ಕ್ರಿಯಾತ್ಮಕತೆ ಆಗಿರಬಹುದು ಅಂದರೆ ಸರ್ಕ್ಯೂಟ್ ಕೇವಲ ಪ್ರತಿಕ್ರಿಯಾತ್ಮಕವಾಗಿರುತ್ತದೆ ಹಾಗಾಗಿ ಪ್ರತಿ ಕ್ರಿಯಾತ್ಮಕತೆ X LL ω2πf L ಆಗಿರುತ್ತದೆ ನಂತರ ಉದಾಹರಣೆಗಳೊಂದಿಗೆ ತಿಳಿಯೋಣ ಹಾಗಾಗಿ ಇದು ಪ್ರತಿರೋಧಕದ ಪರಿಮಾಣ ವಾಗಿರುತ್ತದೆ ಮತ್ತುX L L ω 2πf L ಎಂಬುದಾಗಿ ಬರೆಯಲ್ಪಡುತ್ತದೆ ಈ dash ರೇಖೆಯು ವೋಲ್ಟೇಜ್ ಅನ್ನು ಪ್ರತಿನಿಧಿಸುತ್ತದೆ V Vm sin ω t ಆದ್ದರಿಂದ 0 ಇಂದ ಶುರು ಮಾಡೋಣ I ಇದು 90o ಕೋನದಿಂದ ಹಿಂದುಳಿದಿದೆ ಆದ್ದರಿಂದ ಅದು ಇಲ್ಲಿಂದ ಶುರುವಾಗುತ್ತದೆ ಮತ್ತು ಇದು I sin ω t 90 o ಆಗಿದೆ ω t ಯ ಬೆಲೆ 0 ಆದಾಗ ಇದು Im sin ಅಂದರೆ Im ಆಗುತ್ತದೆ ಹಾಗಾಗಿ I ಇಲ್ಲಿಂದ ಶುರುವಾಗುತ್ತದೆ ಈ ರೇಖಾ ಚಿತ್ರವು ಪವರ್ ನದಾಗಿದೆ ಪರಿಪೂರ್ಣ ಪ್ರಚೋದಕ ಸರ್ಕ್ಯೂಟ್ ನಲ್ಲಿ ವಿದ್ಯುತ್ತು ವೋಲ್ಟೇಜ್ ನಿಂದ 90 o ಹಿಂದುಳಿಯುತ್ತದೆ ಹಾಗಾಗಿ ಪವರ್ ಅನ್ನು p v i ಎಂಬುದಾಗಿ ಬರೆಯಬಹುದು ಇಲ್ಲಿ V Vm sin ω t ಮತ್ತು IIm sin ω t 90o ಆಗಿರುತ್ತದೆ ಅಂದರೆ Vm Im ಹಾಗೂ ಅದು sin ω t cos ω t ಏಕೆಂದರೆ ಅದು sin ω t 90 o ಆಗಿರುತ್ತದೆ ಆದ್ದರಿಂದ sin ಎಂಬುದನ್ನು ಹೊರತುಪಡಿಸಿದಾಗ ಅದು sin 90 o ω t ಆದ್ದರಿಂದ ಅದು cos ω t ಆಗುತ್ತದೆ ಹಾಗಾಗಿ sin ω t cos ω t ಎಂದು ಬರೆಯಬಹುದು ಈಗ ಅಂಶ ಮತ್ತು ವಿಭಜಕದ ಗುಣಕವನ್ನು ಎರಡರಿಂದ ಭಾಗಿಸಿದಾಗ Vm Im2 2 sin ω t cos ω ಅಂದರೆ 2 sin cos sin 2 ಆಗುತ್ತದೆ ಅದನ್ನು Vm Im2 sin 2 ω t ಎಂದು ಬರೆಯಬಹುದು ಇದು p v i ಈಗ ಸರಾಸರಿ ಪವರ್ ಅನ್ನು ರಿಂದ ವರೆಗೆ ಏಕೀಕರಣ ಗೊಳಿಸಿದಾಗ 0 ಯಾಗುತ್ತದೆ ω i 2πTಈ ಸಂಬಂಧವನ್ನು ಯಾವಾಗಲೂ ಬಳಸಬಹುದು ಹಾಗಾಗಿ ಪ್ರಚೋದಕ ಸರ್ಕ್ಯೂಟ್ ನ ಸರಾಸರಿ ಪವರ್ ಸೊನ್ನೆ ಯಾಗಿರುತ್ತದೆ ಏಕೆಂದರೆ ಇಲ್ಲಿ ಯಾವುದೇ ರೋಧಕ ಇರುವದಿಲ್ಲ ಆದ್ದರಿಂದ ಪವರ್ ಅನ್ನು ಹೊರತುಪಡಿಸಬಹುದು ಪವರ್ ಅನ್ನು ನೋಡಿದರೆ ಅದು ದ್ವಿಗುಣ ಕಂಪನಾಂಕ ದಲ್ಲಿ ಇರುತ್ತದೆ ಇಲ್ಲಿ ಪವರ್ ನ ಏರಿಳಿತಗಳು ದ್ವಿಗುಣ ಕಂಪನಾಂಕ 2 ω ಗೆ ಸಂಬಂಧಿಸಿರುತ್ತವೆ ಸರಾಸರಿ ಉಪಯೋಗವಾದ ಪವರ್ ಸೊನ್ನೆ ಯಾಗಿರುತ್ತದೆ ಇದರ ಅರ್ಥ ಪ್ರಚೋದಕವು ವೋಲ್ಟೇಜ್ ಮೂಲದಿಂದ ಕಾಲು ಭಾಗ ಆವೃತ್ತಿಯಲ್ಲಿ ಶಕ್ತಿಯನ್ನು ಪಡೆಯುತ್ತದೆ ಮತ್ತು ಅಷ್ಟೇ ಶಕ್ತಿಯನ್ನು ಚಾಲನಾ ಮೂಲಕ್ಕೆ ಮುಂದಿನ ಕಾಲುಭಾಗ ಆವೃತ್ತಿಯಲ್ಲಿ ಹಿಂದಿರುಗಿಸುತ್ತದೆ ಅದು ದ್ವಿಗುಣ ಕಂಪನಾಂಕ ವಾಗಿರುತ್ತದೆ ಈ ರೇಖಾಚಿತ್ರದಲ್ಲಿ ದಪ್ಪನೆಯ ರೇಖೆಯು ಪವರ್ ಪ್ರತಿನಿಧಿಯಾಗಿದೆ ಆದ್ದರಿಂದ ಇದು 0 ಯಾಗಿದ್ದರೆ ಇದು T4 ಇದು T2 ಇದು 3 T4 ಹಾಗೂ ಇದು T ಅಂದರೆ ಇದನ್ನು ಪರಿಗಣಿಸಿದಾಗ ಇದು 0 ಇದು π2 ಇದು π ಇದು 3π2 ಹಾಗೂ ಇದು 2π ಇದು ವಿದ್ಯುತ್ ಅಥವಾ ವೋಲ್ಟೇಜ್ ನಿಜವಾಗಿ ಅರ್ಧ ಆವೃತ್ತಿಯಲ್ಲಿ ಅಂದರೆ 0 ಮತ್ತು π ನಡುವೆ ಇದೆ ಇದನ್ನು ಸ್ಪಷ್ಟೀಕರಿಸೋಣ ಒಂದು ವೇಳೆ ಇದು 0 ಯಾಗಿದ್ದರೆ ಇದು ಮತ್ತು ಇದು 2π ಆಗಿರುತ್ತದೆ ಈ ಸ್ಥಳದಲ್ಲಿ ನೋಡಿದಾಗ ಇದು π2 ಆಗಿರುತ್ತದೆ ವೋಲ್ಟೇಜ್ ತನ್ನ ಅರ್ಧ ಆವೃತ್ತಿಯನ್ನು 0 ಮತ್ತು π ಗಳ ನಡುವೆ ಪೂರ್ಣಗೊಳಿಸುತ್ತದೆ ಆದರೆ ವಿದ್ಯುತ್ ಶಕ್ತಿಯು ಒಂದು ಪೂರ್ಣ ಆವೃತ್ತಿಯನ್ನು π ನಲ್ಲಿ ಪೂರ್ಣಗೊಳಿಸುತ್ತದೆ ಅದರ ಕಂಪನಾಂಕ ದ್ವಿಗುಣ ಅಂದರೆ 2 ω ಆಗಿರುತ್ತದೆ ಇದು ಆವೃತ್ತಿಯ ಕಾಲು ಭಾಗ ಆಗಿರುತ್ತದೆ ಆದ್ದರಿಂದ ಈ ಪ್ರತಿಯೊಂದು ಭಾಗದಲ್ಲಿ ಅದು ಶಕ್ತಿಯನ್ನು ಬೇರೆ ಆವೃತ್ತಿಯ ಬೇರೆ ಕಾಲುಭಾಗದಲ್ಲಿ ಸ್ವೀಕರಿಸುತ್ತಿದೆ ಅದು ಶಕ್ತಿಯನ್ನು ಎನಿಸುತ್ತದೆ ಹಿಂದಿರುಗಿಸುತ್ತದೆ ಒಂದು ಕಾಲು ಭಾಗ ಆವೃತ್ತಿಯಲ್ಲಿ ಶಕ್ತಿಯು ಸ್ವೀಕರಿಸಲ್ಪಡುತ್ತದೆ ಮತ್ತು ಇನ್ನೊಂದು ಕಾಲು ಭಾಗ ಆವೃತ್ತಿಯಲ್ಲಿ ಹಿಂದಿರುಗಿಸಲ್ಪಡುತ್ತದೆ ಇದನ್ನು ಮತ್ತೊಮ್ಮೆ ಸ್ಪಷ್ಟೀಕರಿಸೋಣ ಸರಾಸರಿ ಉಪಯೋಗಿಸಿದ ಪವರ್0 ದಯವಿಟ್ಟು ಏಕೀಕರಣವನ್ನು ಮಾಡಿ ಇದರರ್ಥವೆಂದರೆ ಪ್ರಚೋದಕವು ಕಾಲು ಭಾಗ ಆವೃತ್ತಿಯಲ್ಲಿ ಶಕ್ತಿಯನ್ನು ಸ್ವೀಕರಿಸುತ್ತದೆ 0 ದಿಂದ π ಗಳ ನಡುವೆ ಒಂದು ಆವೃತ್ತಿ ಪೂರ್ಣವಾಗುತ್ತದೆ 2 ರಿಂದ 2π ವರೆಗೆ 2 ಆವೃತ್ತಿಗಳು ಪೂರ್ಣವಾಗುತ್ತವೆ ಆದ್ದರಿಂದ ಅದು ವೋಲ್ಟೇಜ್ ಮೂಲದಿಂದ ಕಾಲು ಆವೃತ್ತಿಯಲ್ಲಿ ಶಕ್ತಿಯನ್ನು ಸ್ವೀಕರಿಸುತ್ತದೆ ಮತ್ತು ಅಷ್ಟೇ ಶಕ್ತಿಯನ್ನು ಮೂಲಕ್ಕೆ ಮುಂದಿನ ಕಾಲು ಆವೃತ್ತಿಯಲ್ಲಿ ಹಿಂದಿರುಗಿಸುತ್ತದೆ ಏಕೀಕರಣವನ್ನು T4 ದಿಂದ T2 ವರೆಗೆ ಪರಿಗಣಿಸೋಣ ಏಕೆಂದರೆ ಈ ಸ್ಥಳವನ್ನು0 ಎಂದು ಪರಿಗಣಿಸಿದರೆ ಈ ಬಿಂದು T4 ಆಗುತ್ತದೆ ಈ ಬಿಂದು T2 ಮತ್ತು ಇದು 3T4 ಹಾಗೂ ಇದು T ಆಗುತ್ತದೆ ಇದೇ ರೀತಿಇದು T 2π ಆಗುತ್ತದೆ ಅಂದರೆ ಏಕೀಕರಣವನ್ನುT4 ದಿಂದ T2 ವರೆಗೆ ಮಾಡಬೇಕು ಆದ್ದರಿಂದ ಇದು Vm Im2 sin 2 ω t dt ಆಗುತ್ತದೆ ಏಕೀಕರಣ ಮಾಡಿ ω 2π2 ಎಂಬುದನ್ನು ಉಪಯೋಗಿಸಿದರೆ half L Im 2 ಎಂಬ ಸುಲಭ ರೂಪ ದೊರೆಯುತ್ತದೆ ಅಂದರೆ L Im√ 2 2 L IRms 2 ಈ ರೀತಿಯಾಗಿ ಬರೆಯಬಹುದು ಈಗ ನಮಗೆ ತಿಳಿಯುವುದೇನೆಂದರೆ ಎಸಿ ಸರ್ಕ್ಯೂಟ್ ನಲ್ಲಿ ಸಂಚಯ ವಾದ ಶಕ್ತಿಯ ಮೌಲ್ಯ half L Im 2 ಆಗಿರುತ್ತದೆ half L I 2 ಅಂದರೆ ಅದು ಗರಿಷ್ಠಮೌಲ್ಯ ವಾಗಿರುತ್ತದೆ rms ಅಲ್ಲ rms ಮೌಲ್ಯವನ್ನು ಪರಿಗಣಿಸಿದರೆ L IRms 2 ಆಗುತ್ತದೆ ಹಾಗಾಗಿ ಅದು half L Im 2 ಆಗಿರುತ್ತದೆ ಇದೇ ರೀತಿಯಾಗಿ ಪರಿಪೂರ್ಣ ಧಾರಕ ಸರ್ಕ್ಯೂಟ್ ಅನ್ನು ಪರಿಗಣಿಸೋಣ Saphilosophy ಅನ್ನು ಬಳಸಬಹುದು Saphilosophy ಪ್ರಚೋದಕದ ರೀತಿಯಲ್ಲಿಯೇ ಅನುಸರಿಸುತ್ತದೆ ಆದರೆ ಕೇವಲ ವಿರುದ್ಧವಾಗಿರುತ್ತದೆ ಹಾಗಾಗಿ ಪರಿಪೂರ್ಣ ಧಾರಕ ಸರ್ಕ್ಯೂಟ್ ನಲ್ಲಿ ಡಿಸಿ ಸರ್ಕ್ಯೂಟ್ ಅನಾಲಿಸಿಸ್ ಪ್ರಕಾರ q C V ಎಂದು ಕಲಿತಿದ್ದೇವೆ ಆದ್ದರಿಂದ V qC V Vm sin ω t ಎಂದು ಹೇಳಬಹುದು ಇಲ್ಲಿ ದ್ರುವಿಯ ತೆಯನ್ನು ಸುಮ್ಮನೆ ಎಂದು ತೆಗೆದುಕೊಂಡು IC dqdt ಎಂದು ಬರೆಯಬಹುದು ಆದ್ದರಿಂದ ಇದು Vm ω C cos ω t ಆಗುತ್ತದೆ i dqdt ಇದರ ಉತ್ಪನ್ನ Vm r ω C cos ω t ಎಂದು ಆಗುತ್ತದೆ ಹಾಗಾಗಿ sin 90 o θπ cos ಎಂದು ಬರೆಯಬಹುದು ಇದನ್ನುVmIC Vm1ω C sin ω t 90 o ಎಂದು ಹೇಳಬಹುದು ಅಂದರೆ V Vm sinωt ಆಗುತ್ತದೆ ಇದರ rms ಮೌಲ್ಯವು Vm√ 2ಆಗುತ್ತದೆ ಫೇಸರ್ ರೂಪದಲ್ಲಿ ಇದು V angle 0 o ಆಗುತ್ತದೆ ಅದರಂತೆ ವಿದ್ಯುತ್ ರೂಪವು Im sin ω t ಆಗುತ್ತದೆ ಹಾಗಾಗಿ ವಿದ್ಯುತ್ತನ್ನು IC ಎಂದು ಕರೆದಾಗ IC angle 90 o ಈ ರೀತಿಯಾಗಿ ಬರೆಯಬಹುದು ಏಕೆಂದರೆ ಅದು ω t 90 o ಇರುತ್ತದೆ ಮತ್ತು IC Im√ 2ಇದು rms ಮೌಲ್ಯ ವಾಗಿರುವುದರಿಂದ Vm1ω C ಹೀಗೆ ಬರೆಯಬಹುದು ಇದೇ ರೀತಿಯಾಗಿ ಮುಂದುವರಿಯೋಣ ಪ್ರತಿರೋಧಕ ಮತ್ತು ವೋಲ್ಟೇಜ್ ಗಳನ್ನು ಪರಿಗಣಿಸೋಣ ಇಲ್ಲಿ ವೋಲ್ಟೇಜ್ V V angle then 0 o ಮತ್ತು ವಿದ್ಯುತ್ IC angle 90 o ಆಗಿರುತ್ತದೆ ಆದ್ದರಿಂದ ಪರಿಪೂರ್ಣ ಧಾರಕ ಸರ್ಕ್ಯೂಟ್ ನಲ್ಲಿ ವೋಲ್ಟೇಜ್ ನ ತುಲನೆಯಲ್ಲಿ ವಿದ್ಯುತ್ 90 o ಕೋನದಿಂದ ಮುಂದಿರುತ್ತದೆ ಇದು ಫೇಸರ್ ಚಿತ್ರವಾಗಿರುತ್ತದೆ ಇದೇ ರೀತಿಯಾಗಿ Z Cω C angle 90 oin this c ಆಗಿರುತ್ತದೆ ಆದ್ದರಿಂದ ಪರಿಪೂರ್ಣ ಪ್ರಚೋದಕ ಸರ್ಕ್ಯೂಟ್ ನಲ್ಲಿ ಮಾಡಿದಂತೆ ಇಲ್ಲಿಯೂ ಮಾಡಬಹುದು Z C 1ω C angle 90 o ಇದು ಕೆಪ್ಯಾಸಿಟಿವ್ ರಿಯಾಕ್ಟನ್ಸ್ ನ ಪರಿಮಾಣ ವಾಗಿರುತ್ತದೆ ಆದ್ದರಿಂದ ದಂಡ ಚಿಂತನೆ ಚಿಹ್ನೆ ಹಾಕಬೇಕು ಅದು ನಿಜವಾಗಿ 0 ಆಗಿರುತ್ತದೆ ಅಂದರೆ jω C cos 90 o j ಆಗಿರುತ್ತದೆ Angle 90 o cos 90 o j sin 90 o j ಇದನ್ನು ω Cಇಂದ jω C ಗುಣಿಸಿದಾಗ ಆಗುತ್ತದೆ ಹಾಗೆಯೇ 1ω C angle 90 o jω C ಆಗುತ್ತದೆ j jω C ಇದು ನಿಜವಾಗಿ ಪರಿಮಾಣ ವಾಗಿರುತ್ತದೆ ω C ಇದನ್ನು ಕೆಪ್ಯಾಸಿಟಿವ್ ರಿಯಾಕ್ಟನ್ಸ್ ಎಂದು ಕರೆಯುತ್ತಾರೆ ω C ಇದನ್ನು ಕೆಪ್ಯಾಸಿಟಿವ್ ರಿಯಾಕ್ಟನ್ಸ್ ಎಂದು ಕರೆಯುತ್ತಾರೆ ಹಾಗೂ X 1ω C ಎಂಬುದಾಗಿ ಪರಿಗಣಿಸುತ್ತಾರೆ ω 2π ಆದ್ದರಿಂದ 12πf C ಎಂದು ಹೇಳಬಹುದು ಹಾಗಾಗಿ ಪರಿಪೂರ್ಣ ಧಾರಕ ಸರ್ಕ್ಯೂಟ್ ನಲ್ಲಿ ವಿದ್ಯುತ್ ವೋಲ್ಟೇಜ್ ನಿಂದ 90 o ಮುಂದಿರುತ್ತದೆ ಪವರ್ p v i ಆಗಿರುತ್ತದೆ Vm sin ω t Im Im sin ω t 90 o ಎಂದು ತೆಗೆದುಕೊಂಡರೆ ಅದು Vm Im sin ω t ಆಗುತ್ತದೆ sin 90 o ω t cos ω t ಆಗಿದ್ದರಿಂದ ಅಂಶ ಮತ್ತು ವಿಭಾಜಕ ವನ್ನು ಗುಣಿಸಿ ಎರಡರಿಂದ ಭಾಗಿಸಿದಾಗ ನಮಗೆ 2sinωt cosωtsin2ωt ಎಂದು ಉತ್ತರ ದೊರೆಯುತ್ತದೆ ಈಗ ಪವರ್ ಸರಾಸರಿಯನ್ನು ದಿಂದ ವರೆಗೆ ಪರಿಗಣಿಸಿದರೆ ಅದು 0 ಯಾಗಿರುತ್ತದೆ ಹಾಗಾಗಿ ಅದರ ಕಂಪನಾಂಕ ದ್ವಿಗುಣ ಅಂದರೆ ಆಗಿರುತ್ತದೆ ಯಾವ ಯಾವದೇ ಇರುವುದಿಲ್ಲ ಆದ್ದರಿಂದ ಪವರ್ ಕೊನೆಯಾಗುತ್ತದೆ ಇಲ್ಲಿಯೂ ಧಾರಕವು ಮೊದಲ ಕಾಲು ಭಾಗ ಆವೃತ್ತಿಯಲ್ಲಿ ಶಕ್ತಿಯನ್ನು ಮೂಲದಿಂದ ಸ್ವೀಕರಿಸಿ ಅಷ್ಟೇ ಪ್ರಮಾಣದ ಶಕ್ತಿಯನ್ನು ಎರಡನೇ ಕಾಲು ಭಾಗ ಆವೃತ್ತಿಯಲ್ಲಿ ಹಿಂದಿರುಗಿಸುತ್ತದೆ ಉದಾಹರಣೆಗೆ ಫೇಸರ್ ರೇಖಾಚಿತ್ರವನ್ನು ನೋಡೋಣ ಇದು ಪವರ್ ಇದು ವೋಲ್ಟೇಜ್ ಹಾಗೂ ಇಲ್ಲಿ ವಿದ್ಯುತ್ ಮುಂದಿರುತ್ತದೆ ಆದ್ದರಿಂದ Im ಇದು ವಿದ್ಯುತ್ತಿನ ಗರಿಷ್ಠ ನೆಲೆಯಾಗಿರುತ್ತದೆ ಇಲ್ಲಿ ವಿದ್ಯುತ್ 90 o ಕೋನದಿಂದ ಮುಂದೆ ಇರುವದರಿಂದ ಅದು ವೋಲ್ಟೇಜ್ ಗಿಂತ ಬೇಗನೆ ಮುಟ್ಟುತ್ತದೆ Im Vm1ω C ವಿದ್ಯುತ್ ನ ಗರಿಷ್ಠ ಮೌಲ್ಯ ಆಗಿರುತ್ತದೆ ಮತ್ತು ಪವರ್ ದ್ವಿಗುಣ ಕಂಪನಾಂಕ ಹೊಂದಿರುತ್ತದೆ ಹಾಗಾಗಿ ಇದು 0 ಆದರೆ ಇದು T4 ಮತ್ತು T2 ಹಾಗೆಯೇ ಮುಂದುವರಿಯುತ್ತದೆ Saphilosophy ಪ್ರಕಾರ 2π ನಲ್ಲೆ ವಿದ್ಯುತ್ ನ ಒಂದು ಆವೃತ್ತಿ ಪೂರ್ಣವಾಗುತ್ತದೆ 2π ನಲ್ಲಿ ಪವರ್ ನ 2 ಆವೃತ್ತಿಗಳು ಪೂರ್ಣವಾಗುತ್ತವೆ ಹಾಗಾಗಿ 4 Vm Im2 sin 2 ω t dt ಇದು ಕಾಲು ಭಾಗ ಆವೃತ್ತಿ ಯಾಗುತ್ತದೆ ಇದರ ಏಕೀಕರಣವು half C Vm 2ಆಗುತ್ತದೆ ಧಾರಕ ದಲ್ಲಿ ಸಂಚಯಿತ ವಾಗುವ ಶಕ್ತಿಯು half C V2 ಎಂದು ಆಗಲೇ ಕಲಿತಿದ್ದೇವೆ ಅದು ಈಗ C Vm 2 ಅಂದರೆ C Vm√ 2 ಆಗುತ್ತದೆ ಅದು C v rms 2 ಇರುತ್ತದೆ ಯಾವುದೇ ಎಸಿ ಸರ್ಕ್ಯೂಟ್ ನಲ್ಲಿ C V 2ಎಂದು ಸಂಬೋಧಿಸಿದಾಗ V ಗರಿಷ್ಠ ಮೌಲ್ಯ ಅಥವಾ C V rms 2hat ಎಂದು ತಿಳಿಯಬೇಕು ಹಾಗಾಗಿ ಪರಿಪೂರ್ಣ ರೋಧಕ ಸರ್ಕ್ಯೂಟ್ ನಲ್ಲಿ ಬಳಸಲ್ಪಟ್ಟ ವಿದ್ಯುತ್ ಶಕ್ತಿಯು v I ಆಗಿರುತ್ತದೆ ಪರಿಪೂರ್ಣ ಪ್ರಚೋದಕ ಸರ್ಕ್ಯೂಟ್ ನಲ್ಲಿ ಬಳಸಲ್ಪಟ್ಟ ವಿದ್ಯುತ್ ಶಕ್ತಿಯು 0 ಆಗಿರುತ್ತದೆ ಹಾಗೂ ಸರಾಸರಿ ವಿದ್ಯುತ್ ಶಕ್ತಿಯು 0 ಆಗಿರುತ್ತದೆ ಅದರಂತೆ ಕೆಪ್ಯಾಸಿಟಿವ್ ಸರ್ಕ್ಯೂಟ್ ನಲ್ಲಿಯೂ ಇರುತ್ತದೆ ಆದರೆ ಪರಿಪೂರ್ಣ ಪ್ರಚೋದಕ ಸರ್ಕ್ಯೂಟ್ ನಲ್ಲಿ ಎನರ್ಜಿ half L Im 2 ಹಾಗೂ ಕೆಪ್ಯಾಸಿಟಿ ಸರ್ಕ್ಯೂಟ್ ನಲ್ಲಿ half C Vm 2 ಇರುತ್ತದೆ ಈ ಏಕೀಕರಣವು ತುಂಬಾ ಸರಳವಾಗಿದ್ದು ನೀವೇ ಮಾಡಬಹುದು ಆದರೆ ಎಲ್ಲಾ ಸಮಯದಲ್ಲಿ ω 2πT ಸಂಬಂಧವನ್ನು ಉಪಯೋಗಿಸತಕ್ಕದ್ದು